ಇಂಜಿನಿಯರಿಂಗ್ ಗಣಿತಶಾಸ್ತ್ರ I ಉಪನ್ಯಾಸಗಳಿಗೆ ಸುಸ್ವಾಗತ ಇಂದು ನಾವು ಒಂದು ವೇರಿಯಬಲ್ನ ನಿಷ್ಪನ್ನ ಮತ್ತು ಡಿಫರೆನ್ಷಿಯಾಬಿಲಿಟಿ ಯ ಕುರಿತು ಉಪನ್ಯಾಸ ಸಂಖ್ಯೆ 11 ಅನ್ನು ಚರ್ಚಿಸುತ್ತಿದ್ದೇವೆ ಮುಂದಿನ ಉಪನ್ಯಾಸದಲ್ಲಿ ನಾವು ಹಲವಾರು ವೇರಿಯಬಲ್ಗಳ ಪ್ರಕರಣಗಳಿಗೆ ಹೋಗುವ ಮೊದಲು ಒಂದು ವೇರಿಯಬಲ್ನ ಡಿಫರೆನ್ಷಿಯಾಬಿಲಿಟಿಯನ್ನು ಚರ್ಚಿಸುವುದು ಬಹಳ ಮುಖ್ಯ ಒಂದು ವೇರಿಯಬಲ್ನ ಉತ್ಪನ್ನಕ್ಕಾಗಿ ನಿಷ್ಪನ್ನ ಯಾವುದು yf ಒಂದೇ ವೇರಿಯೇಬಲ್ನ ಕಾರ್ಯವಾಗಲಿ ಮತ್ತು ಅನುಪಾತ ಆದ್ದರಿಂದ ಈ ವ್ಯತ್ಯಾಸ ನಾವು x ನಲ್ಲಿ ಅನ್ನು ಹೆಚ್ಚಿಸಿದಾಗ ಮತ್ತು ಅನ್ನು ಮೈನಸ್ ಮಾಡಿದಾಗ x ನಲ್ಲಿನ ಮೌಲ್ಯವನ್ನು ಈ ಏರಿಕೆಯಿಂದ ಭಾಗಿಸಲಾಗಿದೆ ಇಲ್ಲಿ ಈ ಅನುಪಾತವು ನಂತೆ ಒಂದು ನಿರ್ದಿಷ್ಟ ಮಿತಿಯನ್ನು ಹೊಂದಿದ್ದರೆ ಈ ಮಿತಿಯು ಬಿಂದುವಿನಲ್ಲಿರುವ ಫಂಕ್ಷನ್ನ ನಿಷ್ಪನ್ನವಾಗಿದೆ ಎಂದು ನಾವು ಕರೆಯುತ್ತೇವೆ ಇದು ಸಾಮಾನ್ಯವಾಗಿ ನಾವು ಹೊಂದಿರುವ ನಿಷ್ಪನ್ನದ ವ್ಯಾಖ್ಯಾನವಾಗಿದೆ ಆದ್ದರಿಂದ ಇಲ್ಲಿ ಆ ಮಿತಿಯು ನಾವು ಮಿತಿಯನ್ನು ತೆಗೆದುಕೊಂಡಾಗ ಈ ಮಿತಿಯು ಅಸ್ತಿತ್ವದಲ್ಲಿದ್ದರೆ ಈ ಮೌಲ್ಯವು ಉತ್ಪನ್ನದ ಉತ್ಪನ್ನವಾಗಿದೆ ಎಂದು ನಾವು ಕರೆಯುತ್ತೇವೆ ಮತ್ತು ಇದನ್ನು ಸಾಮಾನ್ಯವಾಗಿ ಈ ಅಥವಾ ಕೆಲವೊಮ್ಮೆ ಅಥವಾ ನಿಂದ ಸೂಚಿಸಲಾಗುತ್ತದೆ ನಾವು ಬೈ ನಲ್ಲಿ ಹೆಚ್ಚಳವನ್ನು ಮಾಡಿದಾಗ ಮತ್ತು ನಲ್ಲಿನ ಉತ್ಪನ್ನದ ಮೌಲ್ಯದಿಂದ ಈ ವ್ಯತ್ಯಾಸವನ್ನು ಹೆಚ್ಚಳದಿಂದ ಭಾಗಿಸಿದಾಗ ಇದು ನಿಷ್ಪನ್ನದ ಸಂಕೇತವಾಗಿದೆ ಮತ್ತು ಇದು ಇಲ್ಲಿ ಈ ಭಾಗಲಬ್ಧದ ಮಿತಿಯಾಗಿದೆ ಈ ಮಿತಿಯು ಅಸ್ತಿತ್ವದಲ್ಲಿದ್ದರೆ ನಾವು ಉತ್ಪನ್ನವು ನಿಷ್ಪನ್ನವನ್ನು ಹೊಂದಿದೆ ಎಂದು ಕರೆಯುತ್ತೇವೆ ಮತ್ತು ಅದರ ಮೌಲ್ಯವು ನಿಖರವಾಗಿ ಆ ಮಿತಿಯಾಗಿದೆ ಇಲ್ಲಿ ನಾವು ವ್ಯುತ್ಪನ್ನಕ್ಕಾಗಿ ಬಳಸುವ ಸಂಕೇತವು f ಪ್ರೈಮ್ y ಪ್ರೈಮ್ ಮೇಲೆ ಆಗಿದೆ ಈಗ ಸಾಮಾನ್ಯವಾಗಿ ಡಿಫರೆನ್ಷಿಯಾಬಿಲಿಟಿ ಮತ್ತು ಅವಕಲನ ಎಂದರೇನು ಇದು ಹೆಚ್ಚು ಔಪಚಾರಿಕ ವ್ಯಾಖ್ಯಾನವಾಗಿದೆ ಮತ್ತು ಇದರ ಹಿಂದಿನ ಕಾರಣವನ್ನು ನಾವು ಸುಲಭವಾಗಿ ಹಲವಾರು ವೇರಿಯಬಲ್ ಪ್ರಕರಣಗಳಿಗೆ ವಿಸ್ತರಿಸಬಹುದು ಅನ್ನು ನೀಡಿದಾಗ ಅನಿಯಂತ್ರಿತ ಹೆಚ್ಚಳ ಮತ್ತು ಹೆಚ್ಚಳವನ್ನು ಕೆಲವು ಸ್ಥಿರಾಂಕಕ್ಕೆ ಸಮನಾಗಿರುವ ರೂಪದಲ್ಲಿ ವ್ಯಕ್ತಪಡಿಸಬಹುದಾದರೆ ಒಂದು ಉತ್ಪನ್ನ ವನ್ನು ಬಿಂದುವಿನಲ್ಲಿ ಅವಕಲನ ಮಾಡಬಹುದು ಎಂದು ಹೇಳಲಾಗುತ್ತದೆ A ಗುಣಿಸು ಪ್ಲಸ್ ಎಪ್ಸಿಲಾನ್ ಬಾರಿ ಅಲ್ಲಿ ಗೆ ಹೋದಾಗ ಎಪ್ಸಿಲಾನ್ 0 ಗೆ ಹೋಗುತ್ತದೆ ಮತ್ತು ಈ ಸಂಖ್ಯೆ ಇಲ್ಲಿ A ಇದು x ನಿಂದ ಸ್ವತಂತ್ರವಾಗಿರುತ್ತದೆ ಆದ್ದರಿಂದ ಇಲ್ಲಿ ವಿಷಯ ಏನೆಂದರೆ ನಾವು ಇನ್ಕ್ರಿಮೆಂಟ್ x ಅನ್ನು ನಲ್ಲಿ ನೀಡಿದಾಗ ನಾವು ಇನ್ಕ್ರಿಮೆಂಟ್ ಅನ್ನು ಬರೆಯಬಹುದಾದರೆ ಅನ್ನು ಅವಕಲನ ಮಾಡಬಹುದು ಎಂದು ಹೇಳಲಾಗುತ್ತದೆ ಆದ್ದರಿಂದ ನಿಂದ ಸೂಚಿಸಲಾದ ನಲ್ಲಿ ಇನ್ಕ್ರಿಮೆಂಟ್ ಇರುತ್ತದೆ ನಾವು ಈ ಅನ್ನು ಬರೆಯಬಹುದಾದರೆ ಇದು ಇಲ್ಲಿ ರೇಖಾತ್ಮಕ ಪದವಾಗಿದೆ ಏಕೆಂದರೆ A ಎಂಬುದು ಮತ್ತು ನಿಂದ ಸ್ವತಂತ್ರವಾಗಿದೆ ಮತ್ತು ಆದಾಗ ಎಂಬುದು 0 ಗೆ ಹೋಗುವ ಗುಣವನ್ನು ಹೊಂದಿದೆ ನಂತರ ನಾವು ಈ ಉತ್ಪನ್ನವನ್ನು ಅವಕಲನ ಮಾಡಬಹುದು ಎಂದು ಕರೆಯುತ್ತೇವೆ ಮತ್ತು ಈ ಬಲಭಾಗದಲ್ಲಿರುವ ಮೊದಲ ಪದ ಅಂದರೆ ಈ A ಬಾರಿ ಆದ್ದರಿಂದ ಬಲಭಾಗದಲ್ಲಿರುವ ಮೊದಲ ಪದ ಇದನ್ನು ಅವಕಲನ ಅಥವಾ y ನ ಸಂಪೂರ್ಣ ಅವಕಲನ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಸಾಮಾನ್ಯವಾಗಿ dy ಸಂಕೇತದಿಂದ ಸೂಚಿಸಲಾಗುತ್ತದೆ ಹೀಗಾಗಿ ನಮ್ಮಲ್ಲಿ ಏನಿದೆಯೆಂದರೆ dy ಅವಕಲನಕ್ಕೆ ಮತ್ತೊಂದು ಸಂಕೇತವಾಗಿದೆ ಆದ್ದರಿಂದ dy ಅನ್ನು ಈ ನಿಂದ ಸೂಚಿಸಲಾಗುತ್ತದೆ ಈ ನ ಅಭಿವ್ಯಕ್ತಿಯಲ್ಲಿ ಅವು ರೇಖೀಯ ಪದಗಳಾಗಿವೆ ಮತ್ತೊಮ್ಮೆ ಈ ಇನ್ಕ್ರಿಮೆಂಟ್ ಆಗಿದೆ ಆದ್ದರಿಂದ ಈ ಎಂಬುದು ನಂತೆ ಏಕೆಂದರೆ ಉತ್ಪನ್ನವು ಆಗಿದೆ ಇಲ್ಲಿ ಅನ್ನು ನಾವು ಈ ರೂಪದಲ್ಲಿ ಬರೆಯಬಹುದು ಆದ್ದರಿಂದ ಈ ರೇಖೀಯ ಪದ A ಇದು ಬಾರಿ ಮತ್ತು ಪ್ಲಸ್ ϵ x ನಿಂದ ಸ್ವತಂತ್ರವಾಗಿದೆ ನಂತರ ನಾವು ಉತ್ಪನ್ನವು ಮಾಡುವಂತದ್ದು ಎಂದು ಕರೆಯುತ್ತೇವೆ ಮತ್ತು ಈ ಎಪ್ಸಿಲಾನ್ 0 ಗೆ ಹೋದಂತೆ 0 ಗೆ ಹೋಗಬೇಕು ಮತ್ತು ಈ A ನಿಂದ ಸ್ವತಂತ್ರವಾಗಿರಬೇಕು ಆದ್ದರಿಂದ ನಾವು ಅದನ್ನು ಮಾಡಬಹುದಾದರೆ ನಾವು ಉತ್ಪನ್ನವನ್ನು ಡಿಫರೆನ್ಸಬಲ್ ಎಂದು ಕರೆಯುತ್ತೇವೆ ಮತ್ತು ಈಗ ಮುಂದಿನ ಸ್ಲೈಡ್ನಲ್ಲಿ ನಾವು ಡಿಫರೆನ್ಷಿಯಾಬಿಲಿಟಿಯ ಈ ವ್ಯಾಖ್ಯಾನವನ್ನು ನೋಡುತ್ತೇವೆ ಈ ನ ಪರಿಭಾಷೆಯಲ್ಲಿ ನಾವು ಈ ಅನ್ನು ವ್ಯಕ್ತಪಡಿಸಬಹುದು ಎಂಬುದನ್ನು ಹೊಂದಿದ್ದೇವೆ ನಿಷ್ಪನ್ನದ ಹಿಂದಿನ ವ್ಯಾಖ್ಯಾನದ ಪ್ರಕಾರ ಅವು ವಾಸ್ತವವಾಗಿ ಸಮಾನವಾಗಿವೆ ನಾವು ಇಲ್ಲಿ ಮುಂದಿನ ಸ್ಲೈಡ್ಗೆ ಹೋಗೋಣ ಇಲ್ಲಿ ಡಿಫರೆನ್ಷಿಯಾಬಿಲಿಟಿಯ ಮತ್ತು ನಿಷ್ಪನ್ನದ ಸಂಬಂಧ ಏನು ಅಥವಾ ಮೂಲಭೂತವಾಗಿ ನಾವು ಈಗ ಇಲ್ಲಿ ಗಮನಿಸಿದ ಹಾಗೆ ಅದು ಒಂದೇ ಆಗಿರುತ್ತದೆ ಆದ್ದರಿಂದ ಬಿಂದುವಿನಲ್ಲಿ ಉತ್ಪನ್ನವು ಅವಕಲನವಾಗಲು ಬೇಕಾಗಿರುವ ಅಗತ್ಯ ಮತ್ತು ಪರ್ಯಾಪ್ತ ಸ್ಥಿತಿಯೆಂದರೆ ಇದು ಈ ಹಂತದಲ್ಲಿ ಸೀಮಿತ ನಿಷ್ಪನ್ನವನ್ನು ಹೊಂದಿರುವುದು ಇಲ್ಲಿ ಬರೆದಂತೆ ಇದು ಅಗತ್ಯ ಮತ್ತು ಪರ್ಯಾಪ್ತ ಸ್ಥಿತಿ ಅಂದರೆ ಒಂದು ಉತ್ಪನ್ನ ಡಿಫರೆನ್ಸಿಬಲ್ ಆಗಿದ್ದರೆ ನಾವು ಈಗಾಗಲೇ ಡಿಫರೆನ್ಷಿಯಬಿಲಿಟಿಯ ವ್ಯಾಖ್ಯಾನವನ್ನು ನೀಡಿದ್ದೇವೆ ಆದ್ದರಿಂದ ಒಂದು ಉತ್ಪನ್ನವು ಡಿಫರೆನ್ಸಿಬಲ್ ಆಗಿದ್ದರೆ ಅದು ಆ ಹಂತದಲ್ಲಿ ನಿಷ್ಪನ್ನವನ್ನು ಹೊಂದಿರುತ್ತದೆ ಅಥವಾ ಅದು ಆ ಹಂತದಲ್ಲಿ ನಿಷ್ಪನ್ನವನ್ನು ಹೊಂದಿದ್ದರೆ ಆ ಹಂತದಲ್ಲಿ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿರಬೇಕು ಆದ್ದರಿಂದ ಕೊನೆಯದಾಗಿ ಒಂದೇ ವೇರಿಯೇಬಲ್ನ ಸಂದರ್ಭದಲ್ಲಿ ನಿಷ್ಪನ್ನ ಮತ್ತು ಡಿಫರೆನ್ಷಿಯಾಬಿಲಿಟಿ ಗಾಗಿ ನಾವು ಹಿಂದೆ ನೀಡಿರುವ ವ್ಯಾಖ್ಯಾನಗಳು ಅವು ಮೂಲತಃ ಒಂದೇ ಆಗಿರುತ್ತವೆ ಈಗ ಡಿಫರೆನ್ಷಿಯಾಬಿಲಿಟಿ ಒಂದು ನಿರ್ದಿಷ್ಟ ಹಂತದಲ್ಲಿ ನಿಷ್ಪನ್ನದ ಅಸ್ತಿತ್ವವನ್ನು ಸೂಚಿಸುತ್ತದೆ ಎಂದು ನಾವು ನೋಡುತ್ತೇವೆ ಗೆ ಸಮಾನವಾಗಿರುವ ಉತ್ಪನ್ನವು ಡಿಫರೆನ್ಸಿಬಲ್ ಎಂದು ಭಾವಿಸೋಣ ಉತ್ಪನ್ನವು ಡಿಫರೆನ್ಸಿಬಲ್ ಎಂದು ನಾವು ಭಾವಿಸುತ್ತೇವೆ ಮತ್ತು ವ್ಯಾಖ್ಯಾನದ ಪ್ರಕಾರ ಇದು ಏನನ್ನು ಸೂಚಿಸುತ್ತದೆ ಎಂದರೆ ನಲ್ಲಿನ ಹೆಚ್ಚಳವನ್ನು ನಿಂದ ನೀಡಿದಾಗ ನಾವು ಈ ಹೆಚ್ಚಳವನ್ನು ನಲ್ಲಿ ವ್ಯಕ್ತಪಡಿಸಬಹುದು ಆದ್ದರಿಂದ ನಾವು ಈ ಅನ್ನು ಎಂದು ಬರೆಯಬಹುದಾದರೆ ಈ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿರುತ್ತದೆ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಅಂದರೆ ನಾವು ಅನ್ನು ಗೆ ಸಮ ಎಂದು ವ್ಯಕ್ತಪಡಿಸಬಹುದು ಮತ್ತು ಈಗ ನಾವು ಮಿತಿಯನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ ನಾವು ಮಿತಿಯನ್ನು ತೆಗೆದುಕೊಳ್ಳುವ ಮೊದಲು ಈ ನಿಂದ ಭಾಗಿಸಬಹುದು ಆದ್ದರಿಂದ ಇದು ಎಂಬುದು ಗೆ ಸಮಾನ ಎಂದು ಇರುತ್ತದೆ ಆದ್ದರಿಂದ ಮತ್ತು ಈಗ ನಾವು ಮಿತಿಯನ್ನು ಎಂದು ತೆಗೆದುಕೊಳ್ಳುತ್ತೇವೆ ಇಲ್ಲಿ ಈ ಮಿತಿಯನ್ನು ತೆಗೆದುಕೊಳ್ಳುವ ಮೂಲಕ ಇದು ಆಗಿರುತ್ತದೆ ಮಿತಿಯು ಇಲ್ಲಿ A ಗೆ ಸಮನಾಗಿರುತ್ತದೆ ಯಾವುದೇ ಇಲ್ಲ ಮತ್ತು ಡಿಫರೆನ್ಷಿಯಾಬಿಲಿಟಿ ವ್ಯಾಖ್ಯಾನ ಮತ್ತು ನ ಪ್ರಕಾರ A ಕೂಡ ನಿಂದ ಸ್ವತಂತ್ರವಾಗಿದೆ ಮತ್ತು ಮಿತಿ 0 ಗೆ ಹೋಗುತ್ತದೆ ಆದಾಗ 0 ಗೆ ಹೋಗುವ ಗುಣವನ್ನು ಹೊಂದಿದೆ ಎಂದು ನಮಗೆ ತಿಳಿದಿದೆ ಈ ಸಂದರ್ಭದಲ್ಲಿ ನಾವು ಈಗ ಇಲ್ಲಿ ಈ ಅನ್ನು ಪಡೆಯುತ್ತೇವೆ ಇದು ನಾವು ನೋಡಿದ ನಿಷ್ಪನ್ನದಲ್ಲಿ ಸ್ಥಿರಾಂಕವಾಗಿದೆ ಇಲ್ಲಿ ಈ ಪದವು ಆಗಿರುತ್ತದೆ ಹಿಂದಿನ ಸ್ಲೈಡ್ನಲ್ಲಿ ನಾವು ಚರ್ಚಿಸಿದ ಹಾಗೆ ಈ ಪದವು ನಿಷ್ಪನ್ನವಾಗುತ್ತದೆ ಅಂದರೆ ನಮಗೆ ಇಲ್ಲಿ ದೊರೆಯುತ್ತದೆ ನಾನು ಇದನ್ನು ಅಳಿಸುತ್ತೇನೆ ಆದ್ದರಿಂದ ನಾವು ಇಲ್ಲಿ A ಅನ್ನು ಪಡೆಯುತ್ತೇವೆ ಏಕೆಂದರೆ ಇದು 0 ಕ್ಕೆ ಹೋಗುತ್ತದೆ ನಾವು ಇಲ್ಲಿ ಗಮನಿಸಿರುವುದು ಏನೆಂದರೆ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿದ್ದರೆ ನಾವು ಮಿತಿಯನ್ನು ತೆಗೆದುಕೊಂಡಾಗ ನಿಷ್ಪನ್ನ ಇಲ್ಲಿ ನಿಷ್ಪನ್ನವಾಗಿದೆ ಆದ್ದರಿಂದ ನಿಷ್ಪನ್ನವು ಏನೂ ಅಲ್ಲ ಅದು ಇಲ್ಲಿ ರೇಖೀಯ ಪದ A ನಲ್ಲಿ ಬರೆಯಲಾದ A ಇದು ನಿಂದ ಮುಕ್ತವಾಗಿದೆ ಈ A ಏನೂ ಅಲ್ಲ ಅದು ನಿಷ್ಪನ್ನ ಆಗಿದೆ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿದ್ದರೆ ನಿಷ್ಪನ್ನವು ಅಸ್ತಿತ್ವದಲ್ಲಿದೆ ಮತ್ತು ಆ ನಿಷ್ಪನ್ನವು A ಗೆ ಸಮಾನವಾಗಿರುತ್ತದೆ ಎಂದು ನಾವು ನೋಡಿದ್ದೇವೆ ಇದನ್ನು ನ ಈ ಅಭಿವ್ಯಕ್ತಿಯಲ್ಲಿ ನೀಡಲಾಗಿದೆ ಡಿಫರೆನ್ಸಿಬಲ್ ಆಗಿದ್ದರೆ ಅಸ್ತಿತ್ವದಲ್ಲಿದೆ ಮತ್ತು ನಿರ್ದಿಷ್ಟ ಮೌಲ್ಯ A ಅನ್ನು ಹೊಂದಿದೆ ಮುಂದಿನದು ನಾವು ಏನು ನೋಡುತ್ತೇವೆ ಎಂದರೆ ನಿಷ್ಪನ್ನ ಅಸ್ತಿತ್ವದಲ್ಲಿದ್ದರೆ ಉತ್ಪನ್ನವು ಡಿಫರೆನ್ಸಿಬಲ್ ಎಂದು ಸೂಚಿಸುತ್ತದೆ ನಿರ್ದಿಷ್ಟ ಮೌಲ್ಯ A ಅನ್ನು ಹೊಂದಿದೆ ಎಂದು ನಾವು ಭಾವಿಸುತ್ತೇವೆ ಅಂದರೆ ಈ ಅಸ್ತಿತ್ವದಲ್ಲಿದೆ ಅಥವಾ ಉತ್ಪನ್ನ ನಿಷ್ಪನ್ನ ಅಸ್ತಿತ್ವದಲ್ಲಿದೆ ಈ ಸಂದರ್ಭದಲ್ಲಿ ನಾವು ಅದನ್ನು ಹೊಂದಿದ್ದೇವೆ ಎಂದು ಇಲ್ಲಿ ನೀಡಲಾಗಿದೆ ಮೇಲೆ ಇದು A ಗೆ ಸಮಾನವಾಗಿರುವ ಮಿತಿಯನ್ನು ಹೊಂದಿದೆ ಏಕೆಂದರೆ ನಾವು ನಿಷ್ಪನ್ನ ಅಸ್ತಿತ್ವದಲ್ಲಿದೆ ಎಂದು ಊಹಿಸಿದ್ದೇವೆ ಅಂದರೆ A ಗೆ ಸಮಾನವಾಗಿರುವ ಈ ಮಿತಿಯು ಅಸ್ತಿತ್ವದಲ್ಲಿದೆ ಇದು ನಾವು ಊಹಿಸಿದ್ದೇವೆ ಮತ್ತು ಈಗ ಈ ಮಿತಿಯು A ಗೆ ಸಮಾನವಾಗಿರುವುದರಿಂದ ನಾವು ವ್ಯಾಖ್ಯಾನಿಸಬಹುದು ಅಥವಾ ನಾನು ನಿಮಗೆ ಇಲ್ಲಿ ವಿವರಿಸಬಹುದು ಉದಾಹರಣೆಗೆ ಒಂದು ಉತ್ಪನ್ನದ ಎಂದು ಹೇಳೋಣ ನಂತರ ನಾವು ಏನು ಬರೆಯಬಹುದು ಈ ಪಾಯಿಂಟ್ ನ ನೆರೆಹೊರೆಯಲ್ಲಿನ ಈ ವ್ಯತ್ಯಾಸವು ಉದಾಹರಣೆಗೆ ಕೆಲವು ಗೆ ಸಮಾನವಾಗಿದೆ ಎಂದು ನಾವು ವ್ಯಾಖ್ಯಾನಿಸಬಹುದು ಆಗಿರುವಾಗ 0 ಕ್ಕೆ ಹೋಗುವ ಗುಣವನ್ನು ಹೊಂದಿರುತ್ತದೆ ನಾವು ಇಲ್ಲಿ ಮಿತಿಯನ್ನು ತೆಗೆದುಕೊಂಡರೆ ಮತ್ತು ಮಿತಿ ಇದು ಮತ್ತು ಮಿತಿಗೆ ಸಮನಾಗಿರುತ್ತದೆ ಮಿತಿ ಆದ್ದರಿಂದ ಇದು 0 ಕ್ಕೆ ಹೋಗುತ್ತದೆ ನಾವು ಗಾಗಿ ಅಭಿವ್ಯಕ್ತಿಯನ್ನು ಎಂದು ಬರೆದರೆ ಇದ್ದಾಗ ಎಂಬುದು 0 ಗೆ ಹೋಗುತ್ತದೆ ನಾವು ಇಲ್ಲಿ ಇದೇ ರೀತಿಯ ಪರಿಸ್ಥಿತಿಯನ್ನು ಹೊಂದಿದ್ದೇವೆ ಇಲ್ಲಿ ಈ ಭಾಗಲಬ್ಧದ ಅಭಿವ್ಯಕ್ತಿಯ ಮಿತಿ ಅನ್ನು A ಎಂದು ನೀಡಲಾಗಿದೆ ನಾವು ಏನು ಬರೆದಿದ್ದೇವೆ ಎಂದರೆ ಈ ಭಾಗಲಬ್ಧದ ಅನ್ನು ನಾವು A ಪ್ಲಸ್ ಎಂದು ಬರೆಯಬಹುದು ಈ ಮಿತಿಯ ಮೌಲ್ಯವು ಅಲ್ಲಿ L ಆಗಿತ್ತು ಆದ್ದರಿಂದ ಮತ್ತು ಈ ಎಪ್ಸಿಲಾನ್ ಎಂಬ ಆಸ್ತಿಯನ್ನು ಹೊಂದಿರುತ್ತದೆ ಈ ಪರಿಕಲ್ಪನೆಯನ್ನು ನಾವು ನಂತರ ಅನೇಕ ಉಪನ್ಯಾಸಗಳಲ್ಲಿ ಬಳಸುತ್ತೇವೆ ಈಗ ಈ ಮಿತಿಯಿಂದ ಇದನ್ನು ಹೊಂದಿದ್ದು ನಾವು ಈ ಎಪ್ಸಿಲಾನ್ ಅನ್ನು ಪರಿಚಯಿಸಿದ್ದೇವೆ ಅದು ಇದ್ದಾಗ 0 ಗೆ ಹೋಗುವ ಗುಣವನ್ನು ಹೊಂದಿದೆ ಏಕೆಂದರೆ ಈ ಭಾಗಲಬ್ಧದ ಮಿತಿಯು A ಹೊರತು ಬೇರೇನೂ ಅಲ್ಲ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಇದ್ದಾಗ ಈ ಎಪ್ಸಿಲಾನ್ 0 ಆಗಿರಬೇಕು ಈ ಸಂದರ್ಭದಲ್ಲಿ ಈಗ ನಾವು ಇದನ್ನು ಎಂದು ಪುನಃ ಬರೆಯಬಹುದು ಮತ್ತು ಈ ಅನ್ನು ನಾವು ಬಲಭಾಗಕ್ಕೆ ತೆಗೆದುಕೊಳ್ಳಬಹುದು ನಾವು ಅನ್ನು ಪಡೆಯುತ್ತೇವೆ ಮತ್ತು ಇದ್ದಾಗ 0 ಗೆ ಹೋಗುವ ಈ ಗುಣವನ್ನು ಹೊಂದಿದ್ದೇವೆ ಮತ್ತು ಈಗ ಇದು ಸೂಚಿಸುತ್ತದೆ ಏಕೆಂದರೆ ನಾವು ಇಲ್ಲಿ ಈ ಅಭಿವ್ಯಕ್ತಿಯನ್ನು ಈ ವ್ಯತ್ಯಾಸವನ್ನು ಪಡೆದುಕೊಂಡಿದ್ದೇವೆ ಅಥವಾ ಇದನ್ನು ಎಂದೂ ಕರೆಯಬಹುದು ಅನ್ನು ಎಂದು ಬರೆಯಬಹುದು ಮತ್ತು ಈ A ನಿಂದ ಸ್ವತಂತ್ರವಾಗಿತ್ತು ಏಕೆಂದರೆ ಇದು A ಯ ಸೀಮಿತ ಪರಿಸ್ಥಿತಿಯಾಗಿತ್ತು A ನಿಂದ ಮುಕ್ತವಾಗಿತ್ತು ಮತ್ತು ಈಗ ನಾವು ಈ ಡಿಫರೆನ್ಸಿಬಲ್ ಎಂದು ಪಡೆದುಕೊಂಡಿದ್ದೇವೆ ಏಕೆಂದರೆ ಅದು ಡಿಫರೆನ್ಷಿಯಾಬಿಲಿಟಿಯ ವ್ಯಾಖ್ಯಾನವಾಗಿತ್ತು ಆದ್ದರಿಂದ ಇದು ಡಿಫರೆನ್ಸಿಬಲ್ ಎಂದು ಸೂಚಿಸುತ್ತದೆ ನಾವು ಈಗ ಕಲಿತದ್ದು ಏನೆಂದರೆ ನಾವು dy ಎಂದು ಪರಿಚಯಿಸಿದ ಉತ್ಪನ್ನದ ಅವಕಲನವು ಈ ಪದ ಆಗಿತ್ತು ಆದ್ದರಿಂದ ಉತ್ಪನ್ನದ ಅವಕಲನವು ಅದರ ನಿಷ್ಪನ್ನದ ಉತ್ಪನ್ನವಾಗಿದೆ ಏಕೆಂದರೆ A ಏನೂ ಅಲ್ಲ ಅದು ನ ನಿಷ್ಪನ್ನ ಮತ್ತು ಅನಿಯಂತ್ರಿತ ಹೆಚ್ಚಳ ಇಲ್ಲಿ ಈ ಪದವು dy ಆಗಿದೆ ಅವಕಲನ ಎಂದು ಕರೆಯಲ್ಪಡುವ dy ಏನೂ ಅಲ್ಲ ಅದು ಅದರ ನಿಷ್ಪನ್ನ ಮತ್ತು ಈ ಸ್ವತಂತ್ರ ವೇರಿಯಬಲ್ನ ಹೆಚ್ಚಳ ನ ಉತ್ಪನ್ನ dy ಅನ್ನು ಸರಳವಾಗಿ ಎಂದು ಬರೆಯಬಹುದು ನಾವು ಒಂದು ವೇರಿಯಬಲ್ನ ಉತ್ಪನ್ನವನ್ನು ಕುರಿತು ಮಾತನಾಡುವಾಗ ನಿಷ್ಪನ್ನವನ್ನು ಹೊಂದಿರುವ ಅಥವಾ ಡಿಫರೆನ್ಷಿಯಾಬಿಲಿಟಿ ಅನ್ನು ಹೊಂದಿರುವ ಅವೆರಡೂ ಮೂಲಭೂತವಾಗಿ ಒಂದೇ ಪರಿಕಲ್ಪನೆ ಎಂದು ನಾವು ಕಲಿತಿದ್ದೇವೆ ಅವಕಲನಗಳ ಜ್ಯಾಮಿತೀಯ ವ್ಯಾಖ್ಯಾನಗಳಿಗೆ ಹೋಗೋಣ ನಾವು ಅವಕಲನದ ಬಗ್ಗೆ ಮಾತನಾಡುತ್ತಿದ್ದೇವೆ ಈಗ ರೇಖಾಗಣಿತದಲ್ಲಿ ಎಂದರೆ ಇಲ್ಲಿ ಅರ್ಥವೇನು ಉತ್ಪನ್ನವು ಡಿಫರೆನ್ಸಿಬಲ್ ಆಗಿದ್ದರೆ ಅನ್ನು ನಾವು ಎಂದು ಬರೆಯಬಹುದು ಎಂದು ನಾವು ಈಗಾಗಲೇ ಪರಿಚಯಿಸಿದ್ದೇವೆ ಮತ್ತು ನಾವು ಈ ಮಿತಿಯನ್ನು ತೆಗೆದುಕೊಂಡಾಗ ಈ A ಬೇರೇನೂ ಅಲ್ಲ ಅದು ಎಂದು ನಾವು ನೋಡಿದ್ದೇವೆ ಇದನ್ನೇ ನಾವು ಗಮನಿಸಿದ್ದೇವೆ ಮತ್ತು ಅವಕಲನ ಬೇರೇನೂ ಅಲ್ಲ ಅದು ಅಥವಾ ಬೇರೇನೂ ಅಲ್ಲ ಅದು ಅಂದರೆ ಎಂದು ನಾವು ಪರಿಚಯಿಸಿದ್ದೇವೆ ಈಗ ರೇಖಾಗಣಿತದ ಪರಿಭಾಷೆಯಲ್ಲಿ ಈ ಇನ್ಕ್ರಿಮೆಂಟ್ ಮತ್ತು ಈ ಅವಕಲನದ ಅರ್ಥವನ್ನು ನಾವು ಇಲ್ಲಿ ನೋಡುತ್ತೇವೆ ಇಲ್ಲಿ ನಾವು ಉತ್ಪನ್ನವನ್ನು ಹೊಂದಿದ್ದೇವೆ ಎಂದು ಪರಿಗಣಿಸೋಣ ಇದು ಅಕ್ಷ ಮತ್ತು ಇದು ನಿಮ್ಮ ಅಕ್ಷವಾಗಿದೆ ನಾವು ಈ ವಕ್ರರೇಖೆ ಅಥವಾ ಒಂದು ವೇರಿಯೇಬಲ್ನ ಉತ್ಪನ್ನವನ್ನು ಹೊಂದಿದ್ದೇವೆ ಮತ್ತು ಇಲ್ಲಿ ಪಾಯಿಂಟ್ ಅನ್ನು ತೆಗೆದುಕೊಳ್ಳೋಣ ಆದ್ದರಿಂದ ಅದು ಈ ವಕ್ರರೇಖೆಯ ಮೇಲಿನ ಮೌಲ್ಯ ಇಲ್ಲಿ ಈ ಪಾಯಿಂಟ್ ಮತ್ತು ಆದ್ದರಿಂದ ಇಲ್ಲಿ ಈ ಎತ್ತರದ ಮೌಲ್ಯವು ಆಗಿದೆ ಈ ಪಾಯಿಂಟ್ ಇಂಟು ಆಗಿರುತ್ತದೆ ಮತ್ತು ನಂತರ ನಾವು ಬೈ ನಲ್ಲಿ ಇನ್ಕ್ರಿಮೆಂಟ್ ಅನ್ನು ಮಾಡುತ್ತೇವೆ ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನು ಹೊಂದಿದ್ದೇವೆ ಮತ್ತು ನಾವು ಉತ್ಪನ್ನದ ಮೌಲ್ಯವನ್ನು ಎಂದು ತೆಗೆದುಕೊಳ್ಳುತ್ತೇವೆ ಈ x ನಿರ್ದೇಶಾಂಕ ಮತ್ತು y ನಿರ್ದೇಶಾಂಕದಿಂದಾಗಿ ಈ ಪಾಯಿಂಟ್ ಆಗುತ್ತದೆ ಈ ಪಾಯಿಂಟ್ ನಲ್ಲಿ ಅದು ಈ ಉತ್ಪನ್ನದ ಮೌಲ್ಯವಾಗಿದೆ ಈಗ ನಾವು ಇಲ್ಲಿ ಸ್ಪರ್ಶಕವನ್ನು ಸೆಳೆಯುತ್ತೇವೆ ಏಕೆಂದರೆ ನಾವು ನಿಷ್ಪನ್ನಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಅದು ಚಿತ್ರಕ್ಕೆ ಬರುತ್ತದೆ ನಾವು ಈ ಪಾಯಿಂಟ್ x ಅಲ್ಲಿ ಈ ಚುಕ್ಕೆಗಳ ರೇಖೆಯಿಂದ ಸೂಚಿಸುವ ಸ್ಪರ್ಶಕವನ್ನು ಸೆಳೆಯುತ್ತೇವೆ ನಂತರ ಇದು ಸ್ವಾಭಾವಿಕವಾಗಿ ನಾವು ನಲ್ಲಿ ನೀಡಿರುವ ಇನ್ಕ್ರಿಮೆಂಟ್ ಆಗಿದೆ ಇದು ಅಥವಾ ಪದ ನಾವು ಈ ಅನ್ನು ಏಕೆ ಬರೆದಿದ್ದೇವೆ ಎಂಬುದಕ್ಕೆ ನಾವು ಬರುತ್ತೇವೆ ಮತ್ತು ನಂತರ ಇದು ನಲ್ಲಿನ ಇನ್ಕ್ರಿಮೆಂಟ್ ಆಗಿದೆ ಆದ್ದರಿಂದ ನಾವು ನಲ್ಲಿ x ನಲ್ಲಿ ಇನ್ಕ್ರಿಮೆಂಟ್ ಅನ್ನು ಮಾಡಿದಾಗ ಇದು ನಲ್ಲಿನ ಬದಲಾವಣೆಯಾಗಿದೆ ಇದು ನಲ್ಲಿ ಬದಲಾವಣೆಯಾಗಿದೆ ಏಕೆಂದರೆ ಹಿಂದೆ ಇದಾಗಿತ್ತು ಮತ್ತು ಈಗ ಈ ಪಾಯಿಂಟ್ ಅಲ್ಲಿ ಇರುವ ಆಗಿದೆ ಈಗ ಇಲ್ಲಿ ವ್ಯತ್ಯಾಸವೆಂದರೆ ಅಥವಾ ಯಲ್ಲಿನ ಇನ್ಕ್ರಿಮೆಂಟ್ ಈ ಎಂದರೇನು ಮೊದಲ ನಿಷ್ಪನ್ನವಾಗಿದೆ ಇಲ್ಲಿ ಮತ್ತು ಇದು ನಿಷ್ಪನ್ನವಾಗಿದೆ ಆದ್ದರಿಂದ ಸ್ಪರ್ಶಕ ಬೇರೇನೂ ಅಲ್ಲ ಅದು ಈ ಕೋನದ ಸ್ಪರ್ಶಕ ಇದು ಇದನ್ನು ಇದರಿಂದ ಭಾಗಿಸುವುದಕ್ಕೆ ಸಮಾನವಾಗಿರುತ್ತದೆ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಈ ಅಂತರವು ಬೇರೇನೂ ಅಲ್ಲ ಮತ್ತು ನ ಉತ್ಪನ್ನವಾಗಿರುತ್ತದೆ ಏಕೆಂದರೆ ಈ ತ್ರಿಕೋನದಲ್ಲಿ ಈ ಕೋನದ ಈ ಸ್ಪರ್ಶಕವು ಈ ನಲ್ಲಿ ಈ f ಎಂದು ನೀವು ಲೆಕ್ಕಾಚಾರ ಮಾಡಬಹುದು ಮತ್ತು ಇದು ಎಂದು ಕರೆಯುವ ಈ ಅಂತರಕ್ಕೆ ಸಮನಾಗಿರುತ್ತದೆ ಮತ್ತು ಈ ಗೆ ಸಮಾನವಾಗಿರುತ್ತದೆ ಈ ಬೇರೇನೂ ಅಲ್ಲ ಅದು delta x f x ಅಥವಾ ಇಲ್ಲಿ ಈ ಅಂತರವು ಆಗಿದೆ ಈ ಅಂತರವು ಆಗಿದೆ ಇದನ್ನು ನಾವು ಎಂದು ಕರೆಯುತ್ತಿದ್ದೇವೆ ನಾನು ಇದನ್ನು ಅಳಿಸುತ್ತೇನೆ ನಮ್ಮ ವ್ಯಾಖ್ಯಾನದಲ್ಲಿ ಇದು dy ಆಗಿದೆ ಈಗ ಇದು ಎಂದು ಗಮನಿಸಬಹುದು ನಾವು ನಲ್ಲಿ ಜೊತೆ ಇನ್ಕ್ರಿಮೆಂಟ್ ಮಾಡಿದಾಗ ಇದು ಉತ್ಪನ್ನದಲ್ಲಿ ಇನ್ಕ್ರಿಮೆಂಟ್ ಆಗಿತ್ತು ಮತ್ತು ಈ ಇದು ನಮ್ಮ ವ್ಯಾಖ್ಯಾನದಲ್ಲಿ ನ ನಿಷ್ಪನ್ನವಾಗಿದೆ ನಾವು ಇಲ್ಲಿ ಗಮನಿಸುತ್ತೇವೆ ಈ ಮತ್ತು ನಾವು ನಿಂದ ಅನ್ನು ಬದಲಾಯಿಸಿದಾಗ ಉತ್ಪನ್ನದಲ್ಲಿನ ಬದಲಾವಣೆಗಳಾಗಿವೆ ನಂತರ ಉತ್ಪನ್ನದಲ್ಲಿ ಬದಲಾವಣೆ ಕಂಡುಬಂದಿತು ಮತ್ತು ಸ್ಪರ್ಶಕದಲ್ಲಿ ಈ ಬದಲಾವಣೆಯಾಗಿತ್ತು ಇದರೊಂದಿಗೆ ಸ್ಪರ್ಶಕದ ಉದ್ದಕ್ಕೂ ಬದಲಾವಣೆ ಇದೆ ಮತ್ತು ನಾವು ನಿಂದ ನಲ್ಲಿ ಇನ್ಕ್ರಿಮೆಂಟ್ ಅನ್ನು ಮಾಡಿದಾಗ ಉತ್ಪನ್ನದ ಉದ್ದಕ್ಕೂ ಇದನ್ನು ಬದಲಾಯಿಸಲಾಗುತ್ತದೆ ಮತ್ತು ಮತ್ತು ಈ ಸ್ಪರ್ಶ ರೇಖೆಯ ಉದ್ದಕ್ಕೂ ಬದಲಾವಣೆಯನ್ನು ಅಳೆಯುತ್ತದೆ ಎಂದು ನಾವು ಇಲ್ಲಿ ಗಮನಿಸಿದ್ದೇವೆ ಇದು ಸ್ಪರ್ಶ ರೇಖೆಯ ಉದ್ದಕ್ಕೂ ಇಲ್ಲಿದೆ ನಾವು ಇಲ್ಲಿ ಬದಲಾವಣೆಯನ್ನು ಮೂಲಕ ಮಾಡಿದ್ದೇವೆ ಅಥವಾ ನಾವು ಅದನ್ನು ಎಂದು ಕರೆಯಬಹುದು ಎರಡೂ ಒಂದೇ ಆಗಿರುತ್ತವೆ ಮತ್ತು ಇಲ್ಲಿ ಅದು ಜೊತೆಗಿನ ಸ್ಪರ್ಶರೇಖೆಯ ಬದಲಾವಣೆಯಾಗಿದೆ ಮತ್ತು ಇಲ್ಲಿ ಸಂಕೇತವಾಗಿದೆ ಮತ್ತೊಂದೆಡೆ ಉತ್ಪನ್ನಕ್ಕಾಗಿ ಮತ್ತು ಅಳತೆಯನ್ನು ಮಾಡುತ್ತದೆ ಇಲ್ಲಿ ನಾವು ಇನ್ಕ್ರಿಮೆಂಟ್ ಅನ್ನು ಮಾಡಿದಾಗ y ಉತ್ಪನ್ನದಲ್ಲಿ ಇನ್ಕ್ರಿಮೆಂಟ್ ಇತ್ತು ಇದನ್ನು ಎಂದು ಸೂಚಿಸಿದ್ದೇವೆ ಮತ್ತು ಈ ಮತ್ತು ಅಥವಾ ಅವುಗಳೆಲ್ಲ ಒಂದೇ ಏಕೆಂದರೆ ನಲ್ಲಿನ ಬದಲಾವಣೆ ಅದನ್ನು ನಾವು ಅಥವಾ ನಿಂದ ಸೂಚಿಸಿದರೂ ಒಂದೇ ಆಗಿರುತ್ತದೆ ಆದರೆ ಈ ಅಕ್ಷದ ಉದ್ದಕ್ಕೂ ಇದು ಉತ್ಪನ್ನದಲ್ಲಿನ ಬದಲಾವಣೆಯಾಗಿದೆ ಮತ್ತು ಇದು ಉತ್ಪನ್ನದ ಸ್ಪರ್ಶ ರೇಖೆಯಲ್ಲಿನ ಬದಲಾವಣೆಯಾಗಿದೆ ಆದ್ದರಿಂದ ಒಂದು ವ್ಯತ್ಯಾಸವಿದೆ ಅಥವಾ ಸೂತ್ರದಿಂದಲೇ ನಾವು ಗಮನಿಸಬಹುದು ಏಕೆಂದರೆ ನಾವು ನ ನಿಷ್ಪನ್ನ ಮತ್ತು ಗೆ ಸಮಾನವಾಗಿರುವ ಎಂಬ ವ್ಯಾಖ್ಯಾನವನ್ನು ಹೊಂದಿದ್ದೇವೆ ಮತ್ತು ನಾವು ಅನ್ನು ಆದೇಶಿಸೋಣ ಮತ್ತು ನಿಷ್ಪನ್ನ 1 ಇಂಟು or ಏಕೆಂದರೆ ಇದನ್ನು ಮೂಲಭೂತವಾಗಿ ರೇಖೀಯ ಪದವಾಗಿ ತೆಗೆದುಕೊಳ್ಳಲಾಗಿತ್ತು ಇದು A ಬಾರಿ ಆಗಿತ್ತು ಮೂಲಭೂತವಾಗಿ ಇದನ್ನು ಎಂದು ವ್ಯಾಖ್ಯಾನಿಸಲಾಗಿತ್ತು ಕೇವಲ ಆಗುತ್ತದೆ ಅಥವಾ ಈ ಸೂಚನೆಯಿಂದಾಗಿ ನಾವು dy ಮತ್ತು ಅನ್ನು ಅರ್ಥ ಮಾಡಿಕೊಳ್ಳುತ್ತೇವೆ ಸ್ಪರ್ಶ ರೇಖೆಯ ಉದ್ದಕ್ಕೂ ಅಳತೆಯು ಬದಲಾಗುತ್ತದೆ ಎಂಬ ಸಂಕೇತವನ್ನು ನಾವು ತೆಗೆದುಕೊಳ್ಳುತ್ತೇವೆ ನಾವು ಅನ್ನು ಹೊಂದಿದ್ದೇವೆ ಮತ್ತು del ಮತ್ತು ನಂತರ ಮತ್ತೊಮ್ಮೆ ನಮ್ಮ ಬಳಿ ಈ ಮತ್ತು ಇಲ್ಲಿ ಇದೆ ಈಗ ನಾವು ಆ ವ್ಯಾಖ್ಯಾನವನ್ನು ಪುನಃ ಬರೆದಿದ್ದರೂ ಸಹ ಡಿಫರೆನ್ಷಿಯಾಬಿಲಿಟಿಯ ಜ್ಯಾಮಿತೀಯ ವ್ಯಾಖ್ಯಾನವನ್ನು ನಾವು ಹೊಂದಿದ್ದೇವೆ ರೇಖೀಯ ಉತ್ಪನ್ನದಿಂದ ಈ ಬಿಂದುವಿನ ನೆರೆಹೊರೆಯಲ್ಲಿ ಅದನ್ನು ಅಂದಾಜು ಮಾಡಬಹುದಾದರೆ ಒಂದು ಉತ್ಪನ್ನ ಅನ್ನು ಒಂದು ಬಿಂದು ಅಲ್ಲಿ ಡಿಫರೆನ್ಸಿಬಲ್ ಎಂದು ಹೇಳೋಣ ಇದು ರೇಖೀಯ ಅಭಿವ್ಯಕ್ತಿಯ ವಿಷಯದಲ್ಲಿ ನಾವು ಮೊದಲೇ ಬರೆದ ಡಿಫರೆನ್ಷಿಯಾಬಿಲಿಟಿಯ ಯ ಮತ್ತೊಂದು ವ್ಯಾಖ್ಯಾನವಾಗಿದೆ ಇಲ್ಲಿಯೂ ಸಹ ನಾವು ಇನ್ನೊಂದು ವ್ಯಾಖ್ಯಾನವನ್ನು ಹೊಂದಿದ್ದೇವೆ ಈ ಉತ್ಪನ್ನವನ್ನು ರೇಖೀಯ ಉತ್ಪನ್ನದಿಂದ ಈ ಹಂತದ ನೆರೆಹೊರೆಯಲ್ಲಿ ಅಂದಾಜು ಮಾಡಬಹುದಾದರೆ ಈ ಉತ್ಪನ್ನವನ್ನು ಡಿಫರೆನ್ಸಿಬಲ್ ಎಂದು ಹೇಳಲಾಗುತ್ತದೆ ರೇಖೀಯ ಉತ್ಪನ್ನದಿಂದ ಈ ಪಾಯಿಂಟ್ನ ನೆರೆಹೊರೆಯಲ್ಲಿ ನಾವು ಈ ಉತ್ಪನ್ನವನ್ನು ಅಂದಾಜು ಮಾಡಬಹುದಾದರೆ ನಾವು ಇದನ್ನು ಗಣಿತದ ಪ್ರಕಾರ ಎಂದು ಹೇಳಬಹುದು ಇದು ಇಲ್ಲಿ ರೇಖೀಯ ಉತ್ಪನ್ನವಾಗಿದೆ ಇದು ನಾವು ಹಿಂದೆ ಹೊಂದಿದ್ದ ಅದೇ ರೀತಿಯ ವ್ಯಾಖ್ಯಾನವಾಗಿದೆ ನಾವು ಈ ಅನ್ನು ಎಡಭಾಗಕ್ಕೆ ತಂದರೆ ಅದು ನಂತೆ ಆಗುತ್ತದೆ ಮತ್ತು ನಾವು ಇಲ್ಲಿ ಅನ್ನು ಹೊಂದಿದ್ದೇವೆ ಮತ್ತು ಮತ್ತು ಮತ್ತೆ ನಲ್ಲಿ ಬದಲಾವಣೆ ಆದರೆ ಇಲ್ಲಿ ನಾವು ಪಾಯಿಂಟ್ನ ನೆರೆಹೊರೆಯಲ್ಲಿ ರೇಖೀಯ ಉತ್ಪನ್ನದಿಂದ ಈ ಅನ್ನು ವ್ಯಕ್ತಪಡಿಸಬಹುದಾದರೆ ನಾವು ಅದರ ಬಗ್ಗೆ ಮಾತನಾಡುತ್ತಿದ್ದೇವೆ ಇದರ ಅರ್ಥವೇನು ಇದು ರೇಖೀಯ ಉತ್ಪನ್ನ ಮತ್ತು ನಾವು ಮತ್ತುಅನ್ನು ಹೊಂದಿದ್ದೇವೆ ಗಮನಿಸಿ ಈ ಆದಂತೆ ಈ ಪದವು ತುಂಬಾ ಚಿಕ್ಕದಾಗಿದೆ ಏಕೆಂದರೆ ಇದು 0 ಗೆ ಹೋಗುತ್ತದೆ ಮತ್ತು ಇದು 0 ಗೆ ಹೋಗುತ್ತದೆ ನಾವು ಹೇಗಾದರೂ ಪರಿಭಾಷೆಯಲ್ಲಿ ಕ್ವಾಡ್ರಾಟಿಕ್ ಪದವನ್ನು ಹೊಂದಿದ್ದೇವೆ ವ್ಯತ್ಯಾಸ ಮತ್ತು ನಾವು ರೇಖಾತ್ಮಕ ಪದವನ್ನು ಪರಿಭಾಷೆಯಲ್ಲಿ ಹೊಂದಿದ್ದೇವೆ ಅಂದರೆ ಈ ಉತ್ಪನ್ನವನ್ನು ನಾವು ಈ ರೇಖೀಯ ಉತ್ಪನ್ನದಿಂದ ಕನಿಷ್ಠ ಈ ಪಾಯಿಂಟ್ ನ ನೆರೆಹೊರೆಯಲ್ಲಿ ಅಂದಾಜು ಮಾಡಬಹುದು ಆದ್ದರಿಂದ ಇದು ನ ರೇಖೀಯ ಉತ್ಪನ್ನವಾಗಿದೆ ಮತ್ತು ವಕ್ರರೇಖೆಯ ಸ್ಪರ್ಶಕದ ಸಮೀಕರಣವು ಏನೂ ಅಲ್ಲ ಅದು ಉತ್ಪನ್ನದ ಬಿಂದುವಿನ ಸ್ಪರ್ಶಕದ ಸಮೀಕರಣ ಅದು ವಕ್ರರೇಖೆ ಗೆ ಸಮಾನವಾಗಿರುತ್ತದೆ ಮತ್ತೆಇದು ಅಕ್ಷ yx ಇಲ್ಲಿದೆ ಮತ್ತು ನಂತರ ನಾವು ಕೆಲವು ವಕ್ರರೇಖೆ ಅನ್ನು ಹೊಂದಿದ್ದೇವೆ ಮತ್ತು ಈ ಹಂತದಲ್ಲಿ ಇದು ಒಂದು ಪಾಯಿಂಟ್ ನೀವು ಸ್ಪರ್ಶಕವನ್ನು ಎಳೆದರೆ ನಾವು ಇಲ್ಲಿ ಏನು ಹೇಳಲು ಬಯಸುತ್ತೇವೆ ಎಂದರೆ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿದ್ದರೆ ನಂತರ ನಾವು ರೇಖೀಯ ಉತ್ಪನ್ನದಿಂದ ನೆರೆಹೊರೆಯಲ್ಲಿ ಅಂದಾಜು ಮಾಡಬಹುದು ಮತ್ತು ಈ ರೇಖೀಯ ಅಂದಾಜಿನ ನಿಖರತೆಯು ನಾವು ಅನ್ನು ಎಲ್ಲಿ ತೆಗೆದುಕೊಳ್ಳುತ್ತೇವೆ ಎಂಬುದನ್ನು ಅವಲಂಬಿಸಿರುತ್ತದೆ ಉದಾಹರಣೆಗೆ ಈ ಬಿಂದುವಾಗಿದ್ದರೆ ಇದು ಚೆನ್ನಾಗಿ ಅಂದಾಜಿಸುತ್ತಿದೆ ಮತ್ತು ಇದು ಈ ನಿಂದ ದೂರದ ಬಿಂದುವಾಗಿದ್ದರೆ ನಾವು ಸರಿಯಾಗಿ ಅಪ್ರಾಕ್ಸಿಮೇಟ್ ಮಾಡುತ್ತಿಲ್ಲ ಕನಿಷ್ಠ ಈ ಹಂತದ ನೆರೆಹೊರೆಯಲ್ಲಿ ನಾವು ರೇಖೀಯ ಉತ್ಪನ್ನದಿಂದ ಅಂದಾಜು ಮಾಡಬಹುದಾದರೆ ನಾವು ಈ ಉತ್ಪನ್ನವನ್ನು ಡಿಫರೆನ್ಸಿಬಲ್ ಅಥವಾ ಸಮಾನವಾಗಿ ಅಥವಾ ಗಣಿತದ ಪ್ರಕಾರವಾಗಿ ಎಂದು ಕರೆಯುತ್ತೇವೆ ನಾವು ಈ ಅನ್ನು ರೇಖೀಯ ಉತ್ಪನ್ನ ಮತ್ತು ಜೊತೆಗೆ ಎಪ್ಸಿಲಾನ್ಗೆ ಸಂಬಂಧಿಸಿದಂತೆ ಬರೆಯಬಹುದು ಮತ್ತು ಇದು ವ್ಯತ್ಯಾಸವಾಗಿದೆ ಮತ್ತು ಈ ಈ ವ್ಯತ್ಯಾಸದ ವಿಷಯದಲ್ಲಿ ಇದು ರೇಖಾತ್ಮಕ ಪದವಲ್ಲ ಇದು ಇಲ್ಲಿ ರೇಖಾತ್ಮಕವಲ್ಲದ ಪದವಾಗಿದೆ ನಾವು ಈ ರೇಖೀಯ ಪದವನ್ನು ಮತ್ತು ಈ ರೇಖಾತ್ಮಕವಲ್ಲದ ಪದವನ್ನು ಹೊಂದಿದ್ದೇವೆ ಮತ್ತು ಇದು ಈ ಸಂದರ್ಭದಲ್ಲಿ ನಾವು ಬರೆದಿರುವ ಸ್ಪರ್ಶದ ಸಮೀಕರಣವಾಗಿದೆ ಈಗ ನಾವು ಇಲ್ಲಿಯವರೆಗೆ ಕಲಿತ ಡಿಫರೆನ್ಷಿಯಾಬಿಲಿಟಿಯನ್ನು ಪರೀಕ್ಷಿಸುವುದು ನಾವು ಮೂಲಭೂತವಾಗಿ ಮೂರು ಪರಿಕಲ್ಪನೆಯನ್ನು ಹೊಂದಿದ್ದೇವೆ ಒ೦ದು ನಿಷ್ಪನ್ನದ ಅಸ್ತಿತ್ವ ಇದನ್ನು ಭಾಗಲಬ್ಧದ ಮತ್ತು ಮಿತಿಯನ್ನು ತೆಗೆದುಕೊಳ್ಳುವ ಮೂಲಕ ಮೌಲ್ಯಮಾಪನ ಮಾಡಲಾಗುವುದು ಈ ಮಿತಿಯು ಅಸ್ತಿತ್ವದಲ್ಲಿದ್ದರೆ ನಾವು ಉತ್ಪನ್ನವು ನಿಷ್ಪನ್ನವನ್ನು ಹೊಂದಿದೆ ಅಥವಾ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿದೆ ಎಂದು ಹೇಳಬಹದು ಏಕೆಂದರೆ ಅದು ಉತ್ಪನ್ನದ ಡಿಫರೆನ್ಷಿಯಾಬಿಲಿಟಿ ಗೆ ಸಮನಾಗಿರುತ್ತದೆ ಮತ್ತು ನಾವು ಇದನ್ನು ಅಥವಾ ಅಥವಾ ನಿಂದ ಸೂಚಿಸಿದ್ದೇವೆ ನಾವು ನೋಡಿದ ಎರಡನೇ ಪರಿಕಲ್ಪನೆಯಲ್ಲಿ ಅಭಿವ್ಯಕ್ತಿಯನ್ನು ಮತ್ತು ಮತ್ತು ಇನ್ಕ್ರಿಮೆಂಟ್ ಪರಿಭಾಷೆಯಲ್ಲಿ ಬರೆಯಬಹುದು ಎಂದು ನೋಡಿದ್ದೇವೆ ಇದನ್ನು ಅವಕಲನ ಪದ ಎಂದು ಕರೆಯಲಾಗುತ್ತದೆ ಇದು ಡಿಫರೆನ್ಷಿಯಾಬಿಲಿಟಿ ಯನ್ನು ಪರೀಕ್ಷಿಸುವ ಇನ್ನೊಂದು ವಿಧಾನವಾಗಿದ್ದು ನಾವು ಈ ಅನ್ನು ಈ ರೂಪದಲ್ಲಿ ಬರೆಯಬಹುದು ಮೂರನೆಯದು ಇದನ್ನು ಈ ಪದದಿಂದಲೇ ಕಳೆಯಬಹುದು ಆದ್ದರಿಂದ ಮತ್ತು ನಾವು ಈ ಅನ್ನು ಎಡಕ್ಕೆ ತೆಗೆದುಕೊಂಡು ಈ ನಿಂದ ಭಾಗಿಸಿ ನಂತರ ಮಿತಿಯನ್ನು ತೆಗೆದುಕೊಳ್ಳುತ್ತೇವೆ ಏಕೆಂದರೆ 0 ಹೋದಾಗ ಎಪ್ಸಿಲಾನ್ 0 ಗೆ ಹೋಗುತ್ತದೆ ಈ ಅಭಿವ್ಯಕ್ತಿ 0 ಆಗಿರಬೇಕು ಡಿಫರೆನ್ಷಿಯಾಬಿಲಿಟಿ ಯನ್ನು ಪರೀಕ್ಷಿಸಲು ಈ ಭಾಗಲಬ್ಧ 0 ಆಗಿರಬೇಕು ಎಂಬುದನ್ನು ಉಪಯೋಗಿಸಬಹುದು ಅಥವಾ ನಾವು ಇದನ್ನು ಬಳಸಬಹುದು ಅಥವಾ ನಾವು ನಿಷ್ಪನ್ನವನ್ನು ಬಳಸಬಹುದು ನಮ್ಮಲ್ಲಿ ಮೂರು ಪರಿಕಲ್ಪನೆಗಳಿವೆ ಉದಾಹರಣೆ 1 ರಲ್ಲಿ ಉತ್ಪನ್ನ ಡಿಫರೆನ್ಸಿಬಲ್ ಎಂದು ನಾವು ತೋರಿಸುತ್ತೇವೆ ಇದು ತುಂಬಾ ಸರಳವಾಗಿದೆ ನಾವು ಮತ್ತು ನಂತರ ಅನ್ನು ಹೊಂದಿದ್ದೇವೆ ಅಂದರೆ ಇದು ಗೆ ಸಮಾನವಾಗಿರುತ್ತದೆ ಅಂದರೆ ಆದ್ದರಿಂದ ಅನ್ನು ನಾನು ವಿಸ್ತರಿಸಿದರೆ ನೀವು ಪಡೆಯುತ್ತೀರಿ ಈ ಪದ ರದ್ದುಗೊಳ್ಳುತ್ತದೆ ಮತ್ತು ನಾವು ಮತ್ತು ಅನ್ನು ಪಡೆಯುತ್ತೇವೆ ನಾವು ಇಲ್ಲಿ ನಿಖರವಾಗಿ ಮತ್ತು ಇಂಟು ಅನ್ನು ಪಡೆಯುತ್ತೇವೆ ನಾವು ಈ ರೂಪವನ್ನು ಹೊಂದಿದ್ದೇವೆ ಇದು ಮತ್ತು ಇಲ್ಲಿ ಇದು ಸ್ವಾಭಾವಿಕವಾಗಿ ಆದಲ್ಲಿ 0 ಕ್ಕೆ ಹೋಗುತ್ತದೆ ಇಲ್ಲಿ ಈ ಪದ ಎಂಬುದು ಆಗಿದೆ ಅನ್ನು ನೀಡಲಾಗಿದೆ ನಾವು ಡಿಫರೆನ್ಷಿಯಾಬಿಲಿಟಿ ಗಾಗಿ ಬಳಸಿದ ಆ ಸ್ವರೂಪವನ್ನು ನಾವು ಹೊಂದಿದ್ದೇವೆ ಇದರರ್ಥ ಈ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿದೆ ಮತ್ತು ಈ A ಎಂಬ ನಿಷ್ಪನ್ನ ಮೌಲ್ಯ ನೊಂದಿಗೆ ರೇಖೀಯ ಭಾಗದಲ್ಲಿ ಕುಳಿತುಕೊಳ್ಳುವ ಪದ ಮತ್ತು ಇದು ಇದು ಉತ್ಪನ್ನವು ಡಿಫರೆನ್ಸಿಬಲ್ ಆಗಿದೆ ಮತ್ತು ಅದರ ನಿಷ್ಪನ್ನವು ಆಗಿದೆ ಎಂದು ಸೂಚಿಸುತ್ತದೆ ಪರ್ಯಾಯವಾಗಿ ನಾವು ಈ ಭಾಗಲಬ್ಧ ಇಲ್ಲಿ ಎಂದು ತೋರಿಸಬಹುದು ಮತ್ತೆ ಇಲ್ಲಿ ಅನ್ನು ಈಗಾಗಲೇ ನೀಡಲಾಗಿದೆ ನಾವು ಅಲ್ಲಿ ಪದವನ್ನು ಹೊಂದಿದ್ದೇವೆ ಮತ್ತು ನಿಂದ ಭಾಗಿಸಿ ಮತ್ತು ನಂತರ ನಾವು ಮಿತಿಯನ್ನು ಎಂದು ತೆಗೆದುಕೊಳ್ಳುತ್ತೇವೆ ನಾವು ಇಲ್ಲಿ ಪದ ಮತ್ತು ಜೊತೆಗೆ ಪದವನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು ಮಿತಿಯನ್ನು ಎಂದು ತೆಗೆದುಕೊಳ್ಳುತ್ತೇವೆ ಇದು 0 ಗೆ ಹೋಗುತ್ತದೆ ಮತ್ತು ನಾವು ಕೇವಲ ಅನ್ನು ಪಡೆಯುತ್ತೇವೆ ನ ಯಾವುದೇ ಮೌಲ್ಯಕ್ಕೆ ಈ ಮಿತಿಗಳು ಅಸ್ತಿತ್ವದಲ್ಲಿವೆ ಎಂಬುದನ್ನು ನಾವು ತೋರಿಸುತ್ತೇವೆ ಉತ್ಪನ್ನವು ಸಂಪೂರ್ಣ ಡೊಮೇನ್ನಲ್ಲಿ ಡಿಫರೆನ್ಸಿಬಲ್ ಆಗಿದೆ ಅಥವಾ ನಾವು ಇಲ್ಲಿ ಅನುಪಾತವನ್ನು ತೋರಿಸಬಹುದು ಆದ್ದರಿಂದ ಎಂದು ತೆಗೆದುಕೊಂಡಾಗ ಇದು ಇದು ಆಗಿದೆ ಮತ್ತು ನಾವು ನಿಂದ ಭಾಗಿಸಿದಾಗ ನಾವು ಅನ್ನು ಮಾತ್ರ ಹೊಂದಿದ್ದೇವೆ ಮತ್ತು ಈ ಅನ್ನು ತೆಗೆದುಕೊಂಡಾಗ ಇದು 0 ಗೆ ಹೋಗುತ್ತದೆ ಈ ಅನ್ನು ಈ ಸ್ವರೂಪದಲ್ಲಿ ವ್ಯಕ್ತಪಡಿಸುವ ಮೂಲಕ ಅಥವಾ ಪರ್ಯಾಯವಾಗಿ ಈ ಭಾಗಲಬ್ಧ ಮತ್ತು ಅಸ್ತಿತ್ವದಲ್ಲಿದ್ದರೆ ಈ ಮಿತಿ ಅಥವಾ ಇದನ್ನು ಇಲ್ಲಿ ತೆಗೆದುಕೊಳ್ಳುವ ಮೂಲಕ ಡಿಫರೆನ್ಷಿಯಾಬಿಲಿಟಿ ಅನ್ನು ತೋರಿಸುವ ಮೂರನೇ ಪರಿಕಲ್ಪನೆಯಾಗಿದೆ ಇಲ್ಲಿ ಈ ಉದಾಹರಣೆಯು ಎಂದು ತೋರಿಸುತ್ತದೆ ನಾವು ಇದ್ದಾಗ ಅಲ್ಲಿ ಮತ್ತು ಅನ್ನು ಕಂಡುಕೊಳ್ಳುತ್ತೇವೆ ಇಲ್ಲಿ ಬಿಂದು ಮತ್ತು ಇವು ಇನ್ಕ್ರಿಮೆಂಟ್ ಗಳು ನಾವು ಮತ್ತು ಅನ್ನು ಹೊಂದಿದ್ದೇವೆ ನೀವು ಈ ಟೇಬಲ್ ಅನ್ನು ಇಲ್ಲಿ ಮಾಡಿದರೆ ಉದಾಹರಣೆಗೆ ನಾವು ಇಲ್ಲಿ ಮೌಲ್ಯಮಾಪನ ಮಾಡಬಹುದಾದ ಆಗಿದೆ ನಾವು ಮೊದಲನೆಯದನ್ನು 1 ಎಂದು ತೆಗೆದುಕೊಳ್ಳುತ್ತೇವೆ ಇಲ್ಲಿ ಇದು ಮತ್ತು ಆದ್ದರಿಂದ 9 ಮತ್ತು ಎಂಬುದು 4 ಆಗುತ್ತದೆ ಈ ಮೌಲ್ಯವು 5 ಮತ್ತು ಇಲ್ಲಿ ಅದು 5 ಮತ್ತು ಈಗ ಸರಳವಾಗಿ ಇಲ್ಲಿಂದ ಎಂಬುದು ಆಗಿದೆ ಆದ್ದರಿಂದ ಇಂಟು ಅಥವಾ ಆಗಿದೆ ಇದು ಒಂದೇ ಆಗಿರುತ್ತದೆ ಇಲ್ಲಿ 2 ಮತ್ತು ಈ 2 x ಆದ್ದರಿಂದ ಇದು 4 ಆಗಿರುತ್ತದೆ ಮತ್ತು dx 1 ಆಗಿರುತ್ತದೆ ಆದ್ದರಿಂದ ನಾವು 4 ಅನ್ನು ಪಡೆಯುತ್ತೇವೆ ಹಾಗೆಯೇ ಅನ್ನು ತೆಗೆದುಕೊಳ್ಳುವಾಗ ನಾವು ಈ 0 41 ಅನ್ನು ಪಡೆಯುತ್ತೇವೆ ಮತ್ತು 0 40 ಆಗಿರುತ್ತದೆ ಮತ್ತು ಚಿಕ್ಕದಾದ ಅನ್ನು ತೆಗೆದುಕೊಳ್ಳುವಾಗ ನಾವು ಅನ್ನು 0 0401 ಎಂದು ಪಡೆಯುತ್ತೇವೆ ಈ ಸಂದರ್ಭದಲ್ಲಿ ವಿಶಾಲವಾದಗ ನಾವು ಏನು ಗಮನಿಸುತ್ತೇವೆ ನಿಸ್ಸಂಶಯವಾಗಿ ಈ 2 ಮತ್ತು ಒಂದೇ ಅಲ್ಲ 2 ರ ನಡುವಿನ ವ್ಯತ್ಯಾಸವು ದೊಡ್ಡದಾಗಿದೆ ಈ ಅಂದಾಜುವಿಕೆ ಆಗುತ್ತಿಲ್ಲ ಆದರೆ ಈ ಚಿಕ್ಕದಾಗಿದ್ದಾಗ ಇದು y ನಲ್ಲಿನ ಈ ಒಟ್ಟು ಬದಲಾವಣೆಯನ್ನು ಅಂದಾಜು ಮಾಡುತ್ತಿಲ್ಲ ನೀವು ಒಂದು ಸಣ್ಣ ಇನ್ಕ್ರಿಮೆಂಟ್ ಅನ್ನು ಮಾಡಿದರೆ ಈ dy ಈ ಪದವನ್ನು ಚೆನ್ನಾಗಿ ಅಂದಾಜು ಮಾಡುತ್ತಿದೆ ಮತ್ತು ಇದು ಅದರ ಅರ್ಥವಾಗಿತ್ತು ನಾವು ಕನಿಷ್ಠ ಬಿಂದುವಿನ ನೆರೆಹೊರೆಯಲ್ಲಿ ರೇಖೀಯ ಪದದಿಂದ ಅಂದಾಜು ಮಾಡಬಹುದು ನಲ್ಲಿ ನ ಈ ಉತ್ಪನ್ನದ ಡಿಫರೆನ್ಷಿಯಾಬಿಲಿಟಿ ಯನ್ನು ಸಹ ನಾವು ಪರೀಕ್ಷಿಸಬಹುದು ಈ ಉತ್ಪನ್ನವು ಆದ್ದರಿಂದ ನಾವು ಈ ಅನ್ನು ಈ ವ್ಯತ್ಯಾಸವಾಗಿ ತೆಗೆದುಕೊಂಡರೆ ಏಕೆಂದರೆ ಅಲ್ಲಿ ಆದ್ದರಿಂದ ಅನ್ನು ನಾವು ಇಲ್ಲಿ ಸಲ್ಲಿಸುತ್ತೇವೆ ಆದ್ದರಿಂದ ಇದು 1 ಪ್ಲಸ್ನಂತೆ ಇರುತ್ತದೆ ಮತ್ತು ಇದು ಆಗುತ್ತದೆ ಮತ್ತು ಕ್ಯೂಬ್ ರೂಟ್ ಮೈನಸ್ 1 ಆಗಿರುತ್ತದೆ ನಾವು ಅನ್ನು ಮಾತ್ರ ಪಡೆಯುತ್ತೇವೆ ಈಗ A ಸಂಖ್ಯೆಯನ್ನು ಕಂಡುಹಿಡಿಯುವುದು ಸಾಧ್ಯವೇ ಎಂದು ನಾವು ಪರಿಶೀಲಿಸುತ್ತೇವೆ ಅಂದರೆ ನಾವು ಈಗ ಮಾತನಾಡಿರುವ ಈ ಭಾಗಲಬ್ಧವು ವು ನಾವು ಈ ಭಾಗಲಬ್ಧವನ್ನು ಪಡೆಯಲು ಸಾಧ್ಯವಾದರೆ ಮತ್ತು ಮಿತಿಯು 0 ಆಗಿದ್ದರೆ ನಾವು ಉತ್ಪನ್ನವನ್ನು ಡಿಫರೆನ್ಸಿಬಲ್ ಎಂದು ಕರೆಯುತ್ತೇವೆ ನಾವು ಅಂತಹ A ಅನ್ನು ಕಂಡುಹಿಡಿಯಬಹುದೇ ಎಂದು ಪರಿಶೀಲಿಸುತ್ತೇವೆ ಇಲ್ಲಿ ಈ ಭಾಗಲಬ್ಧ ಓವರ್ ಈ ಭಾಗಲಬ್ಧ 0 ಆಗಿದ್ದರೆ ನಾವು ಉತ್ಪನ್ನವನ್ನು ಡಿಫರೆನ್ಷಿಯಬಲ್ ಎಂದು ಕರೆಯುತ್ತೇವೆ ಮತ್ತು ಅಂತಹ A ಅನ್ನು ಕಂಡುಹಿಡಿಯಲಾಗದಿದ್ದರೆ ನಾವು ಉತ್ಪನ್ನವನ್ನು ಡಿಫರೆನ್ಷಿಯಬಲ್ ಆಗದಿರುವುದು ಎಂದು ಕರೆಯುತ್ತೇವೆ ನಾವು ಈ ಭಾಗಲಬ್ಧ ಅನ್ನು ಇಲ್ಲಿ ತೆಗೆದುಕೊಳ್ಳುತ್ತೇವೆ ನಾವು ಈ ನಿಂದ ಭಾಗಿಸಬಹುದು ಆದ್ದರಿಂದ ನಾವು ಅಲ್ಲಿ A ಅನ್ನು ಪಡೆಯುತ್ತೇವೆ ನೀವು ಅನ್ನು ಹೊಂದಿದ್ದೀರಿ ಎಂದರೇನು ಆದ್ದರಿಂದ ಇಲ್ಲಿ ಮತ್ತು ನಾವು ಈ ನಿಂದ ಭಾಗಿಸಿದಾಗ ಇಲ್ಲಿ ಅದರ ಪವರ್ 2 ಬೈ 3rd ಮತ್ತು ಇದು ಮೈನಸ್ ಆಗಿರುತ್ತದೆ ನಾವು ಇದನ್ನು ಲೆಕ್ಕಾಚಾರ ಮಾಡೋಣ ಇಲ್ಲಿ ಈ ಪದವು ಪದವು ಆಗಿತ್ತು ಮತ್ತು ನಂತರ ನಾವು ಇಲ್ಲಿ ಅನ್ನು ಹೊಂದಿದ್ದೇವೆ ಆದ್ದರಿಂದ ಇದು ಆಗಿರುತ್ತದೆ ಆದ್ದರಿಂದ ಇಲ್ಲಿ ಬಲಭಾಗದಿಂದ 0 ಗೆ ಸಮೀಪಿಸುತ್ತಿರುವಾಗ ಈ ಉತ್ಪನ್ನವು ಪ್ಲಸ್ ಗೆ ಸಮೀಪಿಸುತ್ತಿರುವುದನ್ನು ನಾವು ಗಮನಿಸುತ್ತೇವೆ ಉದಾಹರಣೆಗೆ ಧನಾತ್ಮಕವಾಗಿದ್ದಾಗ ಅಥವಾ ಇದು ಗೆ ಸಮೀಪಿಸುತ್ತಿರುವಾಗ ಈ ಋಣಾತ್ಮಕವಾಗಿದ್ದಾಗ ಮತ್ತು 0 ಕ್ಕೆ ಸಮೀಪಿಸುತ್ತಿದ್ದಾಗ ನಾವು ಎಡಭಾಗದಿಂದ ಸಮೀಪಿಸುತ್ತಿದ್ದೇವೆ ಆ ಸಂದರ್ಭದಲ್ಲಿ ಈ ಮಿತಿಯು ಅಂದರೆ ನಾವು ಆಯ್ಕೆಮಾಡುವ A ಇದು ಬಲಭಾಗದಿಂದ ಸಮೀಪಿಸಿದಾಗ ಆಗುತ್ತದೆ ಎಡಭಾಗದಿಂದ ಸಮೀಪಿಸಿದಾಗ A ಅನ್ನು ಲೆಕ್ಕಿಸದೆ ಅದು ಆಗುತ್ತದೆ ಆದ್ದರಿಂದ ಭಾಗಲಬ್ಧವು ಸೀಮಿತ ಮಿತಿಯನ್ನು ಹೊಂದಿರುವ ಹಾಗೆ ನಾವು ಅಂತಹ ಸ್ಥಿರಾಂಕವನ್ನು ಪಡೆಯಲು ಸಾಧ್ಯವಿಲ್ಲ ಎಂದರ್ಥ ಕ್ಷಮಿಸಿ ಮಿತಿಯು 0 ಇದು ಡಿಫರೆನ್ಷಿಯಾಬಿಲಿಟಿ ಗಾಗಿ 0 ಆಗಿರಬೇಕು ನಾವು ಅಂತಹ ಒಂದು ಸೀಮಿತ ಸಂಖ್ಯೆ A ಅನ್ನು ಹೊಂದಿಲ್ಲ 0 ಗೆ ಸಮೀಪಿಸುತ್ತಿದ್ದಂತೆ ಭಾಗಲಬ್ಧವು 0 ಮಿತಿಯನ್ನು ಹೊಂದಿದೆ ಈ ಮಿತಿಯು ವಾಸ್ತವವಾಗಿ ಅಸ್ತಿತ್ವದಲ್ಲಿಲ್ಲ ಆದ್ದರಿಂದ ಈ ಸಂದರ್ಭದಲ್ಲಿ ಉತ್ಪನ್ನವು A ನಲ್ಲಿ ಡಿಫರೆನ್ಸಿಬಲ್ ಆಗಿರುವುದಿಲ್ಲ ಪಠ್ಯದ ಮುಕ್ತಾಯಕ್ಕೆ ಬಂದಿದ್ದೇವೆ ಅನ್ನು ಅಭಿವ್ಯಕ್ತಿಯ ಪ್ರಕಾರ ಬರೆಯಬಹುದಾದರೆ ಉತ್ಪನ್ನವನ್ನು ಡಿಫರೆನ್ಸಿಬಲ್ ಎಂದು ಹೇಳಬಹುದು ಇಲ್ಲಿ A ನಿಂದ ಸ್ವತಂತ್ರವಾಗಿದೆ ಮತ್ತು ಎಪ್ಸಿಲಾನ್ 0 x→0 ನಂತೆ ನ ಉತ್ಪನ್ನವಾಗಿದೆ ಇದು ನಾವು ಚರ್ಚಿಸಿದ ಒಂದು ವ್ಯಾಖ್ಯಾನವಾಗಿದೆ ಮತ್ತು ಈ ಪದ A ಇದನ್ನು ಹಂತದಲ್ಲಿ y ನ ಸಂಪೂರ್ಣ ಅವಕಲನ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು delta y ನಿಂದ ಸೂಚಿಸಲಾಗುತ್ತದೆ ಮತ್ತು ಈ ಪದದ ಮೌಲ್ಯವು x ನಲ್ಲಿ ನ ನಿಷ್ಪನ್ನವಾಗಿದೆ ನಾವು ನಿಷ್ಪನ್ನ ಎಂದು ಕರೆಯುವ ಈ ಭಾಗಲಬ್ಧವು ಅಸ್ತಿತ್ವದಲ್ಲಿದ್ದರೆ ನಾವು ಉತ್ಪನ್ನ ಅನ್ನು ಡಿಫರೆನ್ಸಿಬಲ್ ಎಂದು ಕರೆಯುತ್ತೇವೆ ಆದರೆ ಎರಡೂ ವ್ಯಾಖ್ಯಾನಗಳು ಸಮಾನವಾಗಿವೆ ಎಂದು ನಾವು ನೋಡಿದ್ದೇವೆ ನಿಷ್ಪನ್ನ ಎಂಬುದು ಗೆ ಸಮಾನವಾಗಿದೆ ಎಂದು ನಾವು ಈಗ ಅರಿತುಕೊಂಡಿದ್ದೇವೆ ಅಂದರೆ ಇದು ಕೇವಲ ನ ಸಂಕೇತವಲ್ಲ ಇದು 2 ನಿಷ್ಪನ್ನಗಳ ಅನುಪಾತ ಏಕೆಂದರೆ ಮತ್ತು ಅರ್ಥಪೂರ್ಣವಾಗಿದೆ ಈ ಮತ್ತು ಅನ್ನು ಪ್ರತ್ಯೇಕವಾಗಿ ಬರೆಯುವುದು ಅರ್ಥಪೂರ್ಣವಾಗಿದೆ ಮತ್ತು ಮುಂದಿನ ಉಪನ್ಯಾಸದಲ್ಲಿ ನಾವು ಅದನ್ನು ಬಳಸುತ್ತೇವೆ ಅದು ಎರಡು ಉತ್ಪನ್ನಗಳ ಡಿಫರೆನ್ಷಿಯಾಬಿಲಿಟಿ ಯ ಮೇಲೆ ಇರುತ್ತದೆ ಮತ್ತು ಒಂದು ಅಸ್ಥಿರಾಂಕದ ಉತ್ಪನ್ನದ ಈ ಡಿಫರೆನ್ಷಿಯಾಬಿಲಿಟಿ ಯನ್ನು ನಾವು ಮೊದಲು ಅರ್ಥಮಾಡಿಕೊಂಡಿರುವುದು ಬಹಳ ಮುಖ್ಯ ಮುಖ್ಯವಾಗಿ ಈ ಮೂರು ಪರಿಕಲ್ಪನೆಯು ನಿಷ್ಪನ್ನವನ್ನು ಹೊಂದಿದೆ ಮತ್ತು ಮತ್ತು ನಂತರ ಈ ರೇಖೀಯ ಅಭಿವ್ಯಕ್ತಿ ಮತ್ತು ಆ ಮಿತಿಯನ್ನು 0 ಗೆ ಬರೆಯುವುದರಿ೦ದ ನಮಗೆ ಅದು ಡಿಫರೆನ್ಷಿಯಾಬಿಲಿಟಿ ಅನ್ನು ನೀಡುತ್ತದೆ ಎರಡು ಅಸ್ಥಿರಾಂಕಗಳ ಸಂದರ್ಭದಲ್ಲಿ ಕೇವಲ ನಿಷ್ಪನ್ನಗಳನ್ನು ಹೊಂದಿರುವಾಗ ಗೆ ಸಂಬಂಧಿಸಿದಂತೆ ಆ೦ಶಿಕ ನಿಷ್ಪನ್ನ ಮತ್ತು ಗೆ ಸಂಬಂಧಿಸಿದಂತೆ ಆ೦ಶಿಕ ನಿಷ್ಪನ್ನಗಳು ಸಹಾಯ ಮಾಡುವುದಿಲ್ಲ ಅಥವಾ ಎರಡು ಡಿಫರೆನ್ಷಿಯಾಬಿಲಿಟಿ ಗೆ ಸಮಾನವಾಗಿರುವುದಿಲ್ಲ ಎಂದು ನಾವು ನೋಡುತ್ತೇವೆ ಡಿಫರೆನ್ಷಿಯಾಬಿಲಿಟಿ ಕೇವಲ ಆ೦ಶಿಕ ನಿಷ್ಪನ್ನಗಳನ್ನು ಹೊಂದಿರುವುದಕ್ಕಿಂತ ವಿಭಿನ್ನ ಪರಿಕಲ್ಪನೆಯಾಗಿದೆ ಆದರೂ ಒಂದು ವೇರಿಯಬಲ್ ಸಂದರ್ಭದಲ್ಲಿ ನಾವು ಉತ್ಪನ್ನದ ನಿಷ್ಪನ್ನವನ್ನು ಹೊಂದಿದ್ದರೆ ನಂತರ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿರುತ್ತದೆ ಅಥವಾ ಇನ್ನೊಂದು ರೀತಿಯಲ್ಲಿ ಇರುತ್ತದೆ ಅದು ಮುಂದಿನ ಉಪನ್ಯಾಸ ಆಗಿರುತ್ತದೆ ಮತ್ತು ಈ ಉಪನ್ಯಾಸವನ್ನು ತಯಾರಿಸಲು ನಾವು ಬಳಸಿರುವ ಉಲ್ಲೇಖಗಳು ಇವು